ಕೋನೀಯ ಆವೇಗ ಆಪರೇಟರ್ ಮತ್ತು ಅದರ ಐಗನ್ಫಂಕ್ಷನ್ಸ್ ಹಿಂದಿನ ಉಪನ್ಯಾಸದಲ್ಲಿ ನಾವು ಈ ಗೋಳಾಕಾರದ ಸಮ್ಮಿತೀಯ ವ್ಯವಸ್ಥೆಗಳಿಗೆ ಶ್ರೋಡಿಂಗರ್ ಸಮೀಕರಣವನ್ನು ಸ್ಥಾಪಿಸಿದ್ದೇವೆ ಮತ್ತು ನಂತರ ವಾದಿಸಿದರು ಮತ್ತು ಕೋನೀಯ ಆವೇಗವನ್ನು ಅಂತಹ ವ್ಯವಸ್ಥೆಗಳಿಗೆ ಸಂರಕ್ಷಿಸಲಾಗಿದೆ ಎಂದು ತೋರಿಸಿದೆ ಮತ್ತು ಆದ್ದರಿಂದ H L2 0 HL 0 ಆಗಿರುವುದರಿಂದ ನಾವು ಅವುಗಳನ್ನು ಕಂಡುಹಿಡಿಯಬಹುದು ಆದರೆ Li L j ≠ ೦ i ≠ j ಗೆ 0 ಕ್ಕೆ ಸಮನಾಗಿರುವುದಿಲ್ಲ ನಾವು ಐಗನ್ ಕಾರ್ಯಗಳನ್ನು ಏಕಕಾಲದಲ್ಲಿ ಐಗನ್ ಕಾರ್ಯಗಳನ್ನು ಕಾಣಬಹುದು ಅಥವಾ H L2 ಗಾಗಿ ಸಾಮಾನ್ಯ ಐಗನ್ ಕಾರ್ಯಗಳನ್ನು ನಾನು ಹೇಳುತ್ತೇನೆ ಮತ್ತು ಕೋನೀಯ ಆವೇಗದ ಒಂದು ಅಂಶ ಮತ್ತು ನಾವು ಏನು ಮಾಡುತ್ತೇವೆ ಸರಳತೆ ನಾವು ಐಗನ್ ಕಾರ್ಯಗಳಿಗಾಗಿ Lz ಘಟಕವನ್ನು ಆಯ್ಕೆ ಮಾಡುತ್ತೇವೆ ಏಕೆ ಹೀಗಿದೆ ಏಕೆಂದರೆ Lz ಬಹಳ ಸರಳವಾದ ರೂಪ ℏi∂ϕ ಅನ್ನು ಹೊಂದಿದೆ ಮತ್ತು ಹ್ಯಾಮಿಲ್ಟೋನಿಯನ್ ಅನ್ನು 22mr2∂rr2∂rL22mr2V ಎಂದು ಬರೆಯಬಹುದು ಮತ್ತು L2 ಮತ್ತು ಮಾತ್ರ ಒಳಗೊಂಡಿದೆ ಮತ್ತು L2 ಮಾತ್ರ ಮತ್ತು ಉತ್ಪನ್ನಗಳನ್ನು ಹೊಂದಿದೆ ಮತ್ತು ಆದ್ದರಿಂದ H ನ ಐಗನ್ಕಾರ್ಯ ಇವುಗಳು ಏಕಕಾಲದಲ್ಲಿ L2 ನ ಐಗನ್ಕಾರ್ಯ ಆಗಿವೆ ಎಂದು ನಿರೀಕ್ಷಿಸಬಹುದು ಐಗನ್ ಫಂಕ್ಷನ್ L2 ಮೂಲತಃ V ಯನ್ನು ಲೆಕ್ಕಿಸದೆ ಈ V ಇಲ್ಲಿ ಮತ್ತು ಹ್ಯಾಮಿಲ್ಟೋನಿಯನ್ ನಲ್ಲಿ ಇಲ್ಲ ಆದುದರಿಂದ L2 ಸ್ವತಂತ್ರವಾಗಿರಬೇಕಾದದ್ದು L2 ಐಗನ್ ಕಾರ್ಯ ಅದರಿಂದ ಸ್ವತಂತ್ರವಾಗಿರಬೇಕು ಆದ್ದರಿಂದ ಈ ಉಪನ್ಯಾಸದಲ್ಲಿ ನಾವು ಗಮನಹರಿಸಲು ಹೊರಟಿರುವುದು L ನ ಐಗನ್ ಫಂಕ್ಷನ್ಗಳು ಮತ್ತು ಆದ್ದರಿಂದ L2 ಮತ್ತು Lz ಆಪರೇಟರ್ಗಳು ಆದ್ದರಿಂದ Lz ನ ಒಂದು ಐಗನ್ ಫಂಕ್ಷನ್ ಅನ್ನು ಮೊದಲು ಸರಳವಾದ ಕೆಲಸವನ್ನು ಮಾಡೋಣ ಆದ್ದರಿಂದ ಇವುಗಳು ನಾನು ಇದನ್ನು Q ಎಂದು ಬರೆಯೋಣ ಎಂದು ಭಾವಿಸೋಣ ಆಗ ನಾನು Lz Q ಅನ್ನು ಕೆಲವು ಐಗನ್ ಮೌಲ್ಯಕ್ಕೆ ಸಮನಾಗಿರುತ್ತದೆ ಅದನ್ನು ಕೆಲವು ಐಗನ್ ಮೌಲ್ಯವನ್ನು ಬರೆಯೋಣ λ Q ಇದು idQdϕλ Q ಮತ್ತು ಆದ್ದರಿಂದ ನನ್ನ ಬಳಿ dQdϕ iλQ0 ಇದಕ್ಕಿರುವ ಪರಿಹಾರಗಳು ತುಂಬಾ ಸರಳವಾಗಿದೆ ಆದ್ದರಿಂದ Q ಗಾಗಿ ಪರಿಹಾರವೆಂದರೆ Q Ceiλℏ ಗೆ ಸಮಾನವಾಗಿರುತ್ತದೆ ಇವುಗಳು ಐಗನ್ ಫಂಕ್ಷನ್ ಎಂದು ನಾವು ಹೇಗೆ ಕಂಡುಕೊಳ್ಳುತ್ತೇವೆ ಆದ್ದರಿಂದ Lz ಆಪರೇಟರ್ ನ ಐಗನ್ ಫಂಕ್ಷನ್ ಗಳು ಸ್ಥಿರವಾದುದು Ceiλℏ ನಾವು ಇನ್ನೂ ವನ್ನು ಕಂಡುಹಿಡಿಯಬೇಕಾಗಿಲ್ಲ ಆದರೆ ಇವುಗಳು ಐಗನ್ ಫಂಕ್ಷನ್ ಗಳು ಯಾವುವು ಆದ್ದರಿಂದ ಐಗನ್ ಮೌಲ್ಯಗಳನ್ನು ಕೆಲವು ಗಡಿ ಸ್ಥಿತಿಯಿಂದ ನಿರ್ಧರಿಸಲಾಗುತ್ತದೆ ಎಂಬುದನ್ನು ನೆನಪಿಸಿಕೊಳ್ಳಿ ಈಗ ನಾನು x y ತೆಗೆದುಕೊಂಡು ಒಮ್ಮೆ ಸುತ್ತಲು ಬಿಟ್ಟರೆ ಈ ಸಂದರ್ಭದಲ್ಲಿ ಗಡಿ ಸ್ಥಿತಿ ಏನು ಆದ್ದರಿಂದ 2 ಕ್ಕೆ ಸಮ ನಾವು 0 ಕ್ಕೆ ಸಮ ಎಂದು ನಾವು ನೋಡುತ್ತೇವೆ ಮತ್ತು ಆದ್ದರಿಂದ ತರಂಗ ಕಾರ್ಯ Q ϕ2 π ತರಂಗ ಕಾರ್ಯ Q ϕ ನಂತೆಯೇ ಇರಬೇಕು ಎರಡು ಬಾರಿ ಮೂರು ಬಾರಿ ಮತ್ತು ಆದ್ದರಿಂದ ನಾನು eiλϕ ei2πλ eiλϕ ಅನ್ನು ಹೊಂದಿರಬೇಕು ಈ ಪದವು ರದ್ದುಗೊಳ್ಳುತ್ತದೆ ಮತ್ತು ನಾನು ei2πλ 1 ಅನ್ನು ಹೊಂದಿದ್ದೇನೆ ಮತ್ತು ಇದು λ ಕೆಲವು m ℏ ಆಗಲಿದ್ದು ಅಲ್ಲಿ m ಒಂದು ಪೂರ್ಣಾಂಕ ಅಥವಾ 0 1 2 ಇತ್ಯಾದಿ ಆದ್ದರಿಂದ ನಾವು ಕಲಿಯುವುದೇನೆಂದರೆ Lz ನ ಐಗನ್ ಮೌಲ್ಯಗಳು m ℏ ಜೊತೆಗೆ m 0 1 2 ಮತ್ತು ಹೀಗೆ ಮತ್ತು ಐಗನ್ ಫಂಕ್ಷನ್ eimϕಆಗಿರುತ್ತದೆ ಐಗನ್ ಫಂಕ್ಷನ್ eimϕಮತ್ತು ನಾನು ಐಗನ್ ಫಂಕ್ಷನ್ ಅನ್ನು ಸಾಮಾನ್ಯಗೊಳಿಸಿದರೆ ಅವು 0 ರಿಂದ 2 ರ ವ್ಯಾಪ್ತಿಯಲ್ಲಿ ಸಾಮಾನ್ಯವಾಗುತ್ತವೆ ಮತ್ತು ನಾನು Q2dϕ ಅನ್ನು 1 ಕ್ಕೆ ಸಮನಾಗಿರಬೇಕು Q Ceimϕ ಆಗಬೇಕಾದರೆ 12π ಆಗಿ ಹೊರಬರುತ್ತದೆ ಆದ್ದರಿಂದ ನನ್ನ ಐಗನ್ ಕಾರ್ಯಗಳು ಸಾಮಾನ್ಯೀಕರಿಸಿದ ಐಗನ್ ಕಾರ್ಯಗಳು Q ϕ Lz ಗಾಗಿ 12πeimϕ m 0 1 ಮತ್ತು ಹೀಗೆ ಸಮನಾಗಿರುತ್ತದೆ ಆದ್ದರಿಂದ ನಾವು ಕಂಡುಕೊಂಡದ್ದು ಏನೆಂದರೆ Lz ಐಗನ್ ಫಂಕ್ಷನ್ ಗಳನ್ನು ಹೊಂದಿದೆ 12πeimϕ m 0 1 ಮತ್ತು ಹೀಗೆ ಮತ್ತು ಐಗನ್ ಮೌಲ್ಯಗಳು m ಮತ್ತೆ m 0 1 ಮತ್ತು ಹೀಗೆ ಮುಂದುವರೆಯುತ್ತದೆ Lx ಮತ್ತು Ly ಗಾಗಿ ಐಗನ್ ಮೌಲ್ಯಗಳ ಬಗ್ಗೆ ಏನು ನಾನು Lx ಬಾರಿ ಕೆಲವು Q ಅನ್ನು ಪರಿಹರಿಸುತ್ತೇನೆ ಎಂದು ಭಾವಿಸೋಣ ಅದು ಥೀಟಾದ ಕಾರ್ಯವಾಗಿರುತ್ತದೆ ಮತ್ತು ಎರಡೂ ಲ್ಯಾಂಬ್ಡಾ Q θ ϕ ಗೆ ಸಮನಾಗಿರುತ್ತದೆ ಈಗ ನೀವು ನೋಡಿ ಈ ದಿಕ್ಕಿನಲ್ಲಿ z ಅನ್ನು ಅನಿಯಂತ್ರಿತವಾಗಿ ಆಯ್ಕೆ ಮಾಡಲಾಗಿದೆ z ಅನ್ನು ಅನಿಯಂತ್ರಿತವಾಗಿ ಆಯ್ಕೆ ಮಾಡಲಾಗಿದೆ ಆದ್ದರಿಂದ z ಅನ್ನು ನಿರಂಕುಶವಾಗಿ ಆಯ್ಕೆ ಮಾಡಲಾಗಿದೆ ಆದ್ದರಿಂದ ಇದನ್ನು ಅನಿಯಂತ್ರಿತವಾಗಿ ಆಯ್ಕೆ ಮಾಡಿದರೆ ಮುಂದಿನ ಬಾರಿ ಈ ಅಕ್ಷವು z ಅಕ್ಷವಾಗಿರಬಹುದು ಆದ್ದರಿಂದ ಐಜೆನ್ ಮೌಲ್ಯವು ನಿಜವಾಗಿಯೂ ದಿಕ್ಕನ್ನು ಅವಲಂಬಿಸಬಾರದು ಆದ್ದರಿಂದ Lx ಮತ್ತು Ly ಗಾಗಿ ಐಗನ್ ಮೌಲ್ಯಗಳು ಒಂದೇ mh 0 ಗೆ ಸಮನಾಗಿರುತ್ತದೆ ಮತ್ತು ಆದ್ದರಿಂದ ಐಗನ್ ಕಾರ್ಯಗಳು ವಿಭಿನ್ನವಾಗಿರುತ್ತವೆ ಏಕೆಂದರೆ ಈಗ ಆಪರೇಟರ್ ವಿಭಿನ್ನವಾಗಿದೆ ಆದರೆ ಗನ್ ಮೌಲ್ಯಗಳು Lz ಯಾವ ಮೌಲ್ಯವನ್ನು ತೆಗೆದುಕೊಳ್ಳುತ್ತದೆ ಅಥವಾ ಒಂದು ಘಟಕವನ್ನು ತೆಗೆದುಕೊಳ್ಳುತ್ತದೆ ಎಂಬುದರ ಮೇಲೆ ಅವಲಂಬಿತವಾಗಿರುವುದಿಲ್ಲ Lx Ly 0 ಗೆ ಸಮನಾಗಿರುವುದಿಲ್ಲ ಅಥವಾ Lx Lz 0 ಗೆ ಸಮನಾಗಿರುವುದಿಲ್ಲವಾದ್ದರಿಂದ Lx Ly ಏಕಕಾಲಿಕ ಐಗನ್ ಕಾರ್ಯಗಳನ್ನು ನಾನು ಕಂಡುಕೊಳ್ಳುವುದಿಲ್ಲ ಹಾಗಾಗಿ ನಾನು ಕೇವಲ 1 ಘಟಕ Lz ಅನ್ನು ಆಯ್ಕೆ ಮಾಡುತ್ತೇನೆ ಮತ್ತು ನಂತರ ಅದು ಐಗನ್ ಕಾರ್ಯವಾಗಲು ಸಾಧ್ಯವಿಲ್ಲ ಆದ್ದರಿಂದ eimϕ 12π Lx ಮತ್ತು Ly ಯ ಏಕಕಾಲಿಕ ಐಗನ್ ಕಾರ್ಯವಾಗಲು ಸಾಧ್ಯವಿಲ್ಲ ಆದ್ದರಿಂದ ನಾವು ಕೇವಲ ಒಂದು ಹಕ್ಕನ್ನು ಮಾತ್ರ ಆರಿಸಿಕೊಳ್ಳಬಹುದು ಮತ್ತು ಐಗನ್ ಮೌಲ್ಯ ಇದು ಈಗ L2 ಬಗ್ಗೆ ಏನು L2 Lz 0 ಆಗಿ ಹೊರಹೊಮ್ಮುತ್ತದೆ ಹಾಗಾಗಿ ನಾನು L2 ಮತ್ತು Lz ನ ಏಕಕಾಲಿಕ ಐಗನ್ ಫಂಕ್ಷನ್ ಗಳನ್ನು ಕಾಣಬಹುದು ಈಗ ನಾವು L2 ಆಪರೇಟರ್ ಅನ್ನು ಈಗಾಗಲೇ ನೋಡಿದ್ದೇವೆ L2 21sinθ∂θsinθ∂θ 1 22 ಆಗುತ್ತದೆ ನಾನು 21sinθ∂θsinθ∂θ Lz2 ಎಂದು ಬರೆಯಬಹುದು ಮತ್ತು ನಾನು ಏಕಕಾಲಿಕ ಐಗನ್ ಕಾರ್ಯಗಳನ್ನು ಕಂಡುಹಿಡಿಯಲು ಬಯಸಿದರೆ ನಾನು L2 ಮಾಡಲೇಬೇಕು ಆ ಐಗನ್ ಕಾರ್ಯಗಳು ಏನೇ ಇರಲಿ ಅವುಗಳನ್ನು P θ ಎಂದು ಕರೆಯಲು P θ ಗೆ ಸಮ ನಾನು P θ ಅನ್ನು ಏಕೆ ಬರೆದಿದ್ದೇನೆ ಎಂದು ನಿಮಗೆ ಆಶ್ಚರ್ಯವಾಗಬಹುದು ಏಕೆಂದರೆ ನಾನು ಈಗಾಗಲೇ Lz ಐಗನ್ ಕಾರ್ಯಗಳನ್ನು ತಿಳಿದಿದ್ದೇನೆ ಮತ್ತು ಅವು eimϕ ಮತ್ತು ಇವುಗಳು L2 ಮತ್ತು Lz ಗಳ ಏಕಕಾಲಿಕ ಐಗನ್ ಕಾರ್ಯ ಆಗಿರುವ ಕಾರಣ ಅವು P ಯಲ್ಲಿ ಯಾವುದೇ ಪದವಾಗಿರಲು ಸಾಧ್ಯವಿಲ್ಲ Lz ಕಾರ್ಯನಿರ್ವಹಿಸುತ್ತಿತ್ತು ಅದರ ಮೇಲೆ ಆದ್ದರಿಂದ ಈ pθ ಮೇಲೆ ಮಾತ್ರ ಅವಲಂಬಿತವಾಗಿರುತ್ತದೆ ಆದ್ದರಿಂದ L2 ಮತ್ತು Lz ಸಾಮಾನ್ಯ ಐಗನ್ ಕಾರ್ಯಗಳನ್ನು ಹೊಂದಿರುವುದೇ ಇದಕ್ಕೆ ಕಾರಣ ಆದ್ದರಿಂದ P ನಲ್ಲಿ ಯಾವುದೇ ಅವಲಂಬನೆಯನ್ನು ಹೊಂದಿಲ್ಲ ಎಂದು ಇದು ತಕ್ಷಣವೇ ಸೂಚಿಸುತ್ತದೆ ಈಗ ಈ ಸಮೀಕರಣವನ್ನು ಪರಿಹರಿಸುವ ವಿಧಾನವೆಂದರೆ P θ ಅನ್ನು ಬರೆಯುವ ಮೂಲಕ ಅದನ್ನು cos ಮತ್ತು ಅದರ ಶಕ್ತಿಗಳು i ಕೆಲವು ಗುಣಾಂಕ C i ವಿಸ್ತರಿಸುತ್ತದೆ ನಾವು P θ ಅನ್ನು P θ ಗೆ ಸಮನಾಗಿಸಿದಾಗ λ ಮೌಲ್ಯವು 1l2 ಆಗಿ ಬರುತ್ತದೆ ಈಗ ಮತ್ತು P θ ವಿಭಿನ್ನ ಕಾರ್ಯಗಳಾಗಿವೆ ಒಂದು ಕಾರ್ಯವೆಂದರೆ P θ 1 ಸಮನಾದ l 0 ಆಗುತ್ತದೆ P θ cos θ ಅನುಗುಣವಾದ l ಆಗಿದೆ 1 ನಾವು ಎರಡನೇ ಪ್ರಕರಣವನ್ನು ಪರಿಶೀಲಿಸೋಣ ಮೊದಲ ಪ್ರಕರಣವನ್ನು ಪರಿಶೀಲಿಸುವುದು ತುಂಬಾ ಸುಲಭ ಆದ್ದರಿಂದ L2 ನಿಮಗೆ 0 ಮತ್ತು L2 ಆಪರೇಟರ್ ಅನ್ನು ನೀಡುತ್ತದೆ ℏ21sinθ∂θsinθ∂θLz2 ಮತ್ತು ಇದು cos θ ನಲ್ಲಿ ಕಾರ್ಯನಿರ್ವಹಿಸುತ್ತದೆ ನಾನು ಮೊದಲು ಏನನ್ನು ಪಡೆಯುತ್ತೇನೆ 0 ನನಗೆ ನೀಡುತ್ತದೆ ಈ ಪದವು ನನಗೆ 0 ನೀಡುತ್ತದೆ ಮತ್ತು ಎರಡನೇ ಅವಧಿ ಹೋಗುತ್ತಿದೆ ನನಗೆ ℏ21sinθ∂θ ಅನ್ನು ಕೊಡಲು ನಾನು sinθ ಅನ್ನು cos θ ನ ವ್ಯುತ್ಪನ್ನದೊಂದಿಗೆ ಗುಣಿಸಿದಾಗ ನನಗೆ ಸಿಗುತ್ತದೆ ನಾನು ಪಡೆಯಲಿದ್ದೇನೆ ಮತ್ತು ಇದು ತಕ್ಷಣವೇ ℏ21sinθ2sinθcos θ ಗೆ ಕಾರಣವಾಗುತ್ತದೆ ಮತ್ತು ಅದು ನಿಮಗೆ 2ℏ2cos θಅನ್ನು ನೀಡುತ್ತದೆ ಅಂದರೆ ಅದು 1l2cos θ ಆದ್ದರಿಂದ cos ಎಂಬುದು ಒಂದು ಐಗನ್ ಫ೦ಕ್ಷನ್ ಆಗಿದ್ದು ಅದು l 1 ಆಗಿದೆ L2 ಬಾರಿ ಈ Pθ l l 1 2 Pθ ಗೆ ಸಮಾನವಾದಾಗ m ನ ಮೌಲ್ಯ m ಕೊಟ್ಟಿರುವ L 1 ಯಿಂದ L1 ವರೆಗಿನ ಒಂದು ಹಂತಕ್ಕೆ ಸೀಮಿತವಾಗಿದೆ ಆದ್ದರಿಂದ m ಹೊರಹೊಮ್ಮುತ್ತದೆ l l 1 l 2 ಆದ್ದರಿಂದ 0 1 ಮೇಲೆ l ವರೆಗೆ ಮತ್ತು ಈ ಐಗನ್ ಫ೦ಕ್ಷನ್ ಅನ್ನು ಲೇಬಲ್ ಮಾಡಲಾಗುವುದು ಮತ್ತು ಅವುಗಳು L2 ಎಂಬ ಹೆಸರನ್ನು ಹೊಂದಿವೆ ಅವುಗಳನ್ನು ಗೋಳಾಕಾರದ ಹಾರ್ಮೋನಿಕ್ಸ್ ಎಂದು ಕರೆಯಲಾಗುತ್ತದೆ l ಮತ್ತು m ಮತ್ತು ಎರಡರ ಮೇಲೆ ಅವಲಂಬಿತವಾಗಿರುತ್ತದೆ ಮತ್ತು l l 1 2 2 Ylmθϕ ಗೆ ಸಮನಾಗಿರುತ್ತದೆ ಮತ್ತು ನಾನು ಮೊದಲೇ ಹೇಳಿದಂತೆ ಈ ಕಾರ್ಯಗಳಿಂದಾಗಿ ನಮಗೆ ತಿಳಿದಿರುವ ಅವಲಂಬನೆಯು Lz ನ ಏಕಕಾಲಿಕ ಕ್ರಿಯೆಗಳಿಂದ ಕೂಡಿದೆ ಆದ್ದರಿಂದ ನಾನು L2 Ylm ಅನ್ನು Plm ಆಗಿ ವಿಭಜಿಸಬಹುದು ಅದು ಮಾತ್ರ ಅವಲಂಬಿಸಿರುತ್ತದೆ ಆದರೆ L ಮತ್ತು m ಎರಡನ್ನೂ ಅವಲಂಬಿಸಿರುತ್ತದೆ eimϕ l ಗೆ ಸಮಾನವಾಗಿರುತ್ತದೆ l 1 2Plmθ eimϕ ಮಾತ್ರ eimϕ ಮತ್ತು Lz Ylmθϕ ನಲ್ಲಿ ಕಾರ್ಯನಿರ್ವಹಿಸುತ್ತದೆ ಆದರೆ Lz Plmθ eimϕ ನಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಮತ್ತು ಅದು ನನಗೆ mℏYlmθϕ m ಗಾಗಿ Ylmθϕ ಅನ್ನು ನೀಡುತ್ತದೆ l ಮತ್ತು l ನಡುವೆ ಹಂತಗಳಲ್ಲಿ 1 ನಿರ್ಬಂಧಿಸಲಾಗಿದೆ ಆದ್ದರಿಂದ m l l 1 ಗೆ ಸಮನಾಗಿರುತ್ತದೆ ಆದ್ದರಿಂದ 0 l ನಿಂದ l 1 ಮತ್ತು l ವರೆಗೆ ಇದೆ ಆದ್ದರಿಂದ ಐಗನ್ಫಂಕ್ಷನ್ ಗಳನ್ನು ಈ ರೀತಿ ನೀಡಲಾಗಿದೆ ನಾನು ನಿಮಗೆ ವಿವರಗಳನ್ನು ನೀಡಿಲ್ಲ ನಾನು ನಿಮಗೆ 2 ಐಗನ್ ಫಂಕ್ಷನ್ಗಳನ್ನು ನೀಡಿದ್ದೇನೆ ಮತ್ತು ನಾವು ಏನನ್ನು ನಿಲ್ಲಿಸಿದ್ದೆವು ಈ ಐಗನ್ ಫಂಕ್ಷನ್ಗಳನ್ನು ಹೇಗೆ ನಿರ್ಧರಿಸುವುದು ಎಂದು ಗಣಿತಕ್ಕೆ ತೆಗೆದುಕೊಳ್ಳುತ್ತದೆ ನೀವು ತಾಂತ್ರಿಕ ಪದಗಳನ್ನು ತಿಳಿದುಕೊಳ್ಳಲು ಬಯಸಿದರೆ ಐಗನ್ ಫಂಕ್ಷನ್ಗಳು ಹೊರಹೊಮ್ಮುತ್ತವೆ ಸಂಬಂಧಿತ ಲೆಜೆಂಡ್ರೆ ಪಾಲಿನೊಮಿಯಲ್ಸ್ Plm eimϕ ಮೂಲಕ ಗುಣಿಸಲ್ಪಡುತ್ತವೆ ಆದರೆ Ylm ಗೆ ಈ ಹೆಸರನ್ನು ಗೋಳಾಕಾರದ ಹಾರ್ಮೋನಿಕ್ಸ್ ಎಂದು ಕರೆಯಲಾಗುತ್ತದೆ ಹಾಗಾಗಿ ನಾನು ನಿಮಗೆ 2 ಐಗನ್ ಫಂಕ್ಷನ್ಗಳನ್ನು ನೀಡಿದ್ದೇನೆ ಮತ್ತು ನಾನು ಅವರಿಗೆ ನೀಡುತ್ತಿರುವುದನ್ನು ಪರಿಶೀಲಿಸಲು ಕೇಳಬಹುದು ಮತ್ತು ಒಮ್ಮೆ ನೀವು ಗೋಳಾಕಾರದ ಸಮ್ಮಿತೀಯ ವ್ಯವಸ್ಥೆಗಳಿಗಾಗಿ ಹ್ಯಾಮಿಲ್ಟೋನಿಯನ್ ಗೆ ಹೋದರೆ ಇದನ್ನು H ಸಮನಾಗಿ ಬರೆಯಬಹುದು ℏ22mr2∂rr2∂rL22mr2V ಮತ್ತು ಐಗನ್ ಫಂಕ್ಷನ್ ಗಳು ಏಕಕಾಲದಲ್ಲಿ ಕೋನೀಯ ಆವೇಗದ ಆಪರೇಟರ್ ನ ಐಗನ್ ಫಂಕ್ಷನ್ಗಳಾಗಿರುತ್ತವೆ ಆದ್ದರಿಂದ L2 ll12 ψ ಗೆ ಸಮನಾಗಿರುತ್ತದೆ ಎಂದು ನಾನು ಸುಲಭವಾಗಿ ಬರೆಯಬಲ್ಲೆ ψ ಯಾಕೆಂದರೆ H ಮತ್ತು L2 ಎರಡಕ್ಕೂ ಸಾಮಾನ್ಯ ಐಜೆನ್ ಕಾರ್ಯಗಳು ಆದ್ದರಿಂದ ಇದು ಸ್ವಯಂಚಾಲಿತವಾಗಿ ಇದನ್ನು ಸೂಚಿಸುತ್ತದೆ ಮತ್ತು ಆದ್ದರಿಂದ ಹ್ಯಾಮಿಲ್ಟೋನಿಯನ್ ಅನ್ನು ℏ22mr2∂rr2∂rll122mr2V ಎಂದು ಗೋಳಾಕಾರದ ಸಮ್ಮಿತೀಯ ವ್ಯವಸ್ಥೆಗೆ ಎಲ್ಲಾ ಐಗನ್ ಫಂಕ್ಷನ್ ಗಳಿಗೆ ಬರೆಯಬಹುದು ಆದ್ದರಿಂದ ಇದು ಸಾಮಾನ್ಯ V ಈ ಪದವು ಒಂದೇ ಆಗಿರಬಹುದು ಆದ್ದರಿಂದ ನಾನು ಇದನ್ನು ಬರೆಯುತ್ತೇನೆ ಹ್ಯಾಮಿಲ್ಟೋನಿಯನ್ ನಲ್ಲಿನ ಈ ಪದವು ಎಲ್ಲಾ V ಗಳಿಗೆ ಒಂದೇ ಆಗಿರುತ್ತದೆ ಮತ್ತು ಆ Ylm ಎಲ್ಲಾ V ಗಳಿಗೂ ಒಂದೇ ಆಗಿರುತ್ತದೆ ಇದು ಮುಂದಿನ ಉಪನ್ಯಾಸದಲ್ಲಿ ಹೆಚ್ಚು ವಿವರವಾಗಿ ನೋಡುತ್ತದೆ ಆದರೆ ಹ್ಯಾಮಿಲ್ಟೋನಿಯನ್ ಸರಳೀಕರಣಗೊಳ್ಳುವುದು ಹೀಗೆ ಮತ್ತು ಇದರಲ್ಲಿ ನೀವು ಏನನ್ನು ನೋಡುತ್ತೀರಿ ಎಂದರೆ ಈಗ ನಾವು ಕೇವಲ ಒಂದು ಭೇದಾತ್ಮಕ ಸಮೀಕರಣವನ್ನು ಪರಿಹರಿಸುವ ನಿರೀಕ್ಷೆಯಿದೆ ಆದ್ದರಿಂದ ಗೋಳಾಕಾರದ ಸಮ್ಮಿತಿಯ ಕಾರಣದಿಂದಾಗಿ ಸಮಸ್ಯೆ ಈಗ ಸರಳೀಕೃತವಾಗುತ್ತದೆ ಇದನ್ನು ನಾನು ನಂಬುವ ಮೊದಲು ನಾವು ಪರಿಗಣಿಸಬಹುದು Lz ಏಕೆಂದರೆ ಒಂದು ಕಣವು x y ಸಮತಲದಲ್ಲಿ ಚಲಿಸುತ್ತಿದೆ ಎಂದು ಭಾವಿಸೋಣ ಆದ್ದರಿಂದ ಕಣವು xy ಸಮತಲದಲ್ಲಿ ಚಲಿಸುತ್ತಿದ್ದು ಅದರ ಅಂತರವನ್ನು ಕೇಂದ್ರದಿಂದ ಸರಿಪಡಿಸಲಾಗಿದೆ ಆದ್ದರಿಂದ ಉದಾಹರಣೆಗೆ ಸಾಮೂಹಿಕ ಗಾಳಿಯ ರಾಡ್ ಆಗಿರಬಹುದು ಮತ್ತು ಯಾವುದೇ ಸಾಮರ್ಥ್ಯವಿಲ್ಲದೆ ಚಲಿಸಬಹುದು ಆದ್ದರಿಂದ ನಾವು V ಅನ್ನು 0 ಎಂದು ತೆಗೆದುಕೊಳ್ಳೋಣ ಶಕ್ತಿಯನ್ನು ಕಂಡುಕೊಳ್ಳಿ ಆದ್ದರಿಂದ ಸಿಸ್ಟಮ್ ಗಾಗಿ ಹ್ಯಾಮಿಲ್ಟೋನಿಯನ್ ಏನೂ ಅಲ್ಲ ಆದರೆ ಕೋನೀಯ ಆವೇಗ ವರ್ಗವನ್ನು 2mr2 ನಿಂದ ಭಾಗಿಸಿ ಅಲ್ಲಿ r ಅನ್ನು ನಿಗದಿಪಡಿಸಲಾಗಿದೆ ತ್ರಿಜ್ಯವನ್ನು r ಎಂದು ನೀಡಲಾಗಿದೆ ಮತ್ತು ಕೋನೀಯ ಆವೇಗವನ್ನು ಮಾತ್ರ z ಕೋನೀಯ ಆವೇಗವೆಂದು ಪರಿಗಣಿಸಲಾಗುತ್ತದೆ ಏಕೆಂದರೆ V 0 ಕೋನೀಯ ಆವೇಗವನ್ನು ಸಂರಕ್ಷಿಸಲಾಗಿದೆ ಆದ್ದರಿಂದ ನಾನು ಇದನ್ನು ಈ ರೀತಿ ಬರೆಯಬಲ್ಲೆ ಮತ್ತು ಇದು 22mr222 ಆಗಿರುತ್ತದೆ ಇದು ಹ್ಯಾಮಿಲ್ಟೋನಿಯನ್ ಮತ್ತು V ಅನ್ನು H ಮತ್ತು Lz ನ ಐಗನ್ಫಂಕ್ಷನ್ಗಳು ಸಾಮಾನ್ಯವಾಗಿದೆ ಆದ್ದರಿಂದ ಶಕ್ತಿಯು 2mz ಆಗಿರುತ್ತದೆ ಎಂದು ನೀವು ತಕ್ಷಣ ಬರೆಯಬಹುದು ನಾನು 2 m R2 ಗಿಂತ ಹೆಚ್ಚಿನ ದ್ರವ್ಯರಾಶಿಯಿಂದ ವ್ಯತ್ಯಾಸವನ್ನು ಗುರುತಿಸಲು mz ಬರೆಯುತ್ತಿದ್ದೇನೆ ಆದರೆ ಸಮೀಕರಣವನ್ನು ಪರಿಹರಿಸುವ ಮೂಲಕ ನೀವು ಬಯಸಿದಲ್ಲಿ ಅದನ್ನು ಮಾಡಬಹುದು ಹಾಗಾಗಿ ನನಗೆ 22mr2 ಸಮನಾಗಿ E ನಲ್ಲಿ ಕಾರ್ಯನಿರ್ವಹಿಸುತ್ತಿದೆ 22222E2mr2 ಇದು 0 ಗೆ ಸಮಾನ ಆದ್ದರಿಂದ ತಕ್ಷಣ ನೀವು e2E2mR2 ಮತ್ತು 2E2mR2 ಗೆ ಸಮನಾಗಿರಬೇಕು mz ಗೆ ಸಮಯವು 2 mz ಆಗಿರಬೇಕು ಏಕೆಂದರೆ ತರಂಗ ಕಾರ್ಯದ ಅನನ್ಯತೆ ಮತ್ತು ಆದ್ದರಿಂದ ನೀವು ನಿಮ್ಮ ಉತ್ತರವನ್ನು ಪಡೆಯುತ್ತೀರಿ ನೇರವಾಗಿ HψEψ ಎಂದು ಬರೆಯಬಹುದು 2mR222Eψ ಹಾಗಾಗಿ 222mR22 Eψ0 ಆದ್ದರಿಂದψ ನ ಪರಿಹಾರವುei√2mR22E ಗೆ ಸಮನಾಗಿರುತ್ತದೆ ಇದು ಪರಿಹಾರವಾಗಿದೆ ಮತ್ತು ψϕ2π ನ ಅನನ್ಯ ಮೌಲ್ಯಕ್ಕಾಗಿ ನಾನು ಮತ್ತೊಮ್ಮೆ ಬೇಡಿಕೊಂಡರೆ ψϕ ಗೆ ಸಮನಾಗಿರಬೇಕು ಅದು ತಕ್ಷಣವೇ ನನಗೆ √2mR22E ನೀಡುತ್ತದೆ m ಗೆ ಸಮನಾಗಿರಬೇಕು ಅಲ್ಲಿ mz 0 1 ಗೆ ಸಮನಾಗಿರುತ್ತದೆ ಮತ್ತು ಆದ್ದರಿಂದ E 2mz22mR2 ಎಂದು ಮೊದಲು ಪಡೆಯಲಾಗಿದೆ ಆದ್ದರಿಂದ ಐಗನ್ ಕಾರ್ಯಗಳ ಏಕಕಾಲಿಕತೆಯ ಕುರಿತು ಈ ಆಲೋಚನೆಯನ್ನು ಹೊಂದಿರುವುದನ್ನು ನೀವು ನೋಡುತ್ತೀರಿ ಈ ಉಪನ್ಯಾಸದಲ್ಲಿ ನಾವು ಮಾಡಿದ್ದನ್ನು ನನ್ನ ಪರಿಹಾರಗಳನ್ನು ಸರಳೀಕರಿಸುವ ಸಾಧನವನ್ನು ಸಹ ನನಗೆ ನೀಡುತ್ತದೆ ನಾನು ಈಗ ತೀರ್ಮಾನಿಸುತ್ತೇನೆ ಅದು ಕೋನೀಯ ಆವೇಗ ಆಪರೇಟರ್ ಅನ್ನು ನಾವು ವಿವರವಾಗಿ ನೋಡುತ್ತೇವೆ L2 ಮಾತ್ರ ಮತ್ತು L ನ ಒಂದು ಘಟಕವು ಸಾಮಾನ್ಯ ಐಗನ್ ಫಂಕ್ಷನ್ ಗಳನ್ನು ಹೊಂದಬಹುದು ಅನುಕೂಲಕ್ಕಾಗಿ Lz ಅನ್ನು ಘಟಕವಾಗಿ ಆಯ್ಕೆಮಾಡಲಾಗಿದೆ ಮತ್ತು ಐಗನ್ ಮೌಲ್ಯಗಳು m ℏ m 0 1 ಕ್ಕೆ ಸಮನಾಗಿರುತ್ತದೆ ಮತ್ತು ನಂತರL2 ಐಗನ್ ಮೌಲ್ಯಗಳು ಎಂದು ನಾವು ಕಂಡುಕೊಂಡಿದ್ದೇವೆ ll12 ಮತ್ತು I ನಾನು ಅಲ್ಲಿ ಬರೆಯದೇ ಇರುವುದು 0 1 ಮತ್ತು ಹೀಗೆ ಇದು 0 ಮತ್ತುL2 ಮತ್ತು Lz ಗಿಂತ ಹೆಚ್ಚು ಅಥವಾ ಸಮನಾಗಿದೆ ನಾವು ಈಗಾಗಲೇ ನಿರ್ಧರಿಸಿರುವ ಸಾಮಾನ್ಯ ಐಗನ್ ಫಂಕ್ಷನ್ ಮತ್ತು ಈ H L2 0 ಮತ್ತುH Lz 0 ಆಗಿರುವುದು ಗೋಲಾಕಾರದಲ್ಲಿ ಸಮ್ಮಿತೀಯ ವ್ಯವಸ್ಥೆಗಳಿಗೆ ಶ್ರೋಡಿಂಗರ್ಸಮೀಕರಣವನ್ನು ಸರಳಗೊಳಿಸುತ್ತದೆ ಆದರೆ Lz ಗಾಗಿ ಐಗನ್ ಮೌಲ್ಯಗಳಿಗೆ ಸಂಬಂಧಿಸಿದಂತೆ ನಾನು ಈ ಪ್ರತಿಕ್ರಿಯೆಯನ್ನು ನೀಡುತ್ತೇನೆ ಮತ್ತು ನಾನು ಅದನ್ನು ಇಲ್ಲಿ ಸುತ್ತುತ್ತಿದ್ದೇನೆ ಎಂದರೆ Lx ಮತ್ತು Ly ಆಪರೇಟರ್ಗಳಿಗೆ ಐಗನ್ ಮೌಲ್ಯಗಳು ಒಂದೇ ಆಗಿರುತ್ತವೆ ಸ್ವಲ್ಪ ಹೆಚ್ಚು ಸಂಕೀರ್ಣವಾಗುವುದು ಏಕೆಂದರೆ ದಿಕ್ಕಿನಲ್ಲಿ Lx Ly ಮತ್ತು Lz ಗೋಳಾಕಾರದ ಸಮ್ಮಿತೀಯ ವ್ಯವಸ್ಥೆಗಳು ಮುಖ್ಯವಾಗುವುದಿಲ್ಲ ಏಕೆಂದರೆ ನಾವು ಅನುಕೂಲಕ್ಕಾಗಿ Lz ಅನ್ನು ಆಯ್ಕೆ ಮಾಡುತ್ತೇವೆ ಏಕೆಂದರೆ ತರಂಗ ಕಾರ್ಯವು Lx Ly ವಿಷಯದಲ್ಲಿ ಕೆಲಸ ಮಾಡಲು ನಾವು ಆರಿಸಿಕೊಳ್ಳಬಹುದು ಮತ್ತು L2 ಬದಲಿಗೆ ಅದೇ ಫಲಿತಾಂಶಗಳು